ಸರಿ ನಾವು ಮೇಲ್ಮೈ ಅವಿಭಾಜ್ಯ ಸೂತ್ರೀಕರಣವನ್ನು ಚರ್ಚಿಸುತ್ತಿದ್ದೇವೆ ಹಾಗಾಗಿ ನಾವು ಇಲ್ಲಿಯವರೆಗೆ ಏನು ಮಾಡಿದ್ದೇವೆ ಎಂಬುದನ್ನು ಒಮ್ಮೆ ಪರಿಶೀಲಿಸೋಣ ನಾವು ಈ ಎರಡು ಸಮೀಕರಣಗಳನ್ನು ಹೊಂದಿದ್ದೇವೆ ಎಂಬುದನ್ನು ನೆನಪಿಡಿ ಹೌದು ನಾವು ಈ ಸಮೀಕರಣವನ್ನು ಹೊಂದಿದ್ದೇವೇ ಮತ್ತು ಇದನ್ನು ಕಳೆಯುವಾಗ ಕೆಲವು ಬೀಜಗಣಿತದ ಸೂತ್ರಗಳನ್ನು ಉಪಯೋಗಿಸಲಾಗಿದೆ ನಾವು ಇಲ್ಲಿಯವರೆಗೆ ಏನು ಮಾಡಿದ್ದೇವೆ ಎಂಬುದನ್ನು ನೋಡೋಣ ಇಲ್ಲಿ ಎಡಗಡೆ ಇದದ್ದು ನಾವು ಹೊಂದಿದ್ದು ಇದನ್ನು ನಾವು ಸಂಯೋಜಿಸಿದ್ದೇವೆ ಆದ್ದರಿಂದ 2 ಡಿ ಸಮಸ್ಯೆ ಬಂದಿದೆ ನಾವು ಇಡೀ ಮೇಲ್ಮೈಯನ್ನು ಸಂಯೋಜಿಸಿದ್ದೇವೆ ಮತ್ತು ಬಲಭಾಗದಲ್ಲಿ ಎಷ್ಟು ಪದಗಳಿವೆ ಎರಡು ಪದಗಳು ಸರಿ k12 ನ ಸಾಮಾನ್ಯ ನಿಯಮಗಳನ್ನು ರದ್ದುಗೊಳಿಸಲಾಗಿದೆ ಆದ್ದರಿಂದ ಬಲಗೈಯಲ್ಲಿ ಉಳಿದಿರುವುದು ಈಗ ನಿಯಮಗಳಿಗೆ ಹಿಂತಿರುಗಿ ನೋಡೋಣ ನಾನು ಈ ಪದವನ್ನು ಇಲ್ಲಿಯೇ ಹೊಂದಿದ್ದೇನೆ g 1 ಅದು ಮೊದಲ ಪದವಾಗಿದೆ ಮತ್ತು ನಂತರ ನಾನು ಈ ಪದಗಳನ್ನು ಹೊಂದಿದ್ದೇವೆ ಇದು ನಮ್ಮಲ್ಲಿರುವ ನಿಯಮಗಳನ್ನು ಪರಿಶೀಲಿಸುತ್ತಿದೆ ಮತ್ತು ಸಹಜವಾಗಿ ಈ ಇಡೀ ವಿಷಯವನ್ನು ಸಂಯೋಜಿಸಲಾಗಿದೆ ಎರಡೂ ಬದಿಗಳನ್ನು ಸಂಯೋಜಿಸಲಾಗಿದೆ ನೆನಪಿಟ್ಟುಕೊಳ್ಳಿ ಏಕೆಂದರೆ ಇದು 2 ಡಿ ಸಮಸ್ಯೆ 3D ಯಲ್ಲಿ ಇದು ಒಂದು ಅವಿಭಾಜ್ಯ dv ಆಗಿರುತ್ತದೆ ಅದು ಒಂದೇ ವ್ಯತ್ಯಾಸವಾಗಿದೆ ನಂತರ ನಾವು ಇದನ್ನು ವೆಕ್ಟರ್ ಕ್ಯಾಲ್ಕ್ಯುಲಸ್ ನ ಒಂದು ಐಡೆಂಟಿಟಿಯನ್ನು ಡೆಲ್ ಡಾಟ್ ಆಗಿ ಪರಿವರ್ತಿಸಲು ಬಳಸಬೇಕಾಗಿತ್ತು ಮತ್ತು ಅದು ಏನು ವಿದ್ಯಾರ್ಥಿ g 1 ಮತ್ತು ಇದು ಹಾಗೆಯೇ ಉಳಿದಿದೆ ಇದು ಮೇಲೆ ಮುಗಿದಿದೆ ತದನಂತರ ನಾವು 2 ಡಿ ಯಲ್ಲಿ ಡೈವರ್ಜೆನ್ಸ್ ಪ್ರಮೇಯವನ್ನು ಬಳಸುತ್ತೇವೆ ಮತ್ತು ಅದು ಮೈನಸ್ ಚಿಹ್ನೆಯೊಂದಿಗೆ ಬಂದಿದೆ ಇದು s ನ ಮೈನಸ್ ಅವಿಭಾಜ್ಯ ಆಗಿದೆ ಅದು ಎಡಗಡೆಯಾಗಿತ್ತು ಏಕೆಂದರೆ ಮೈನಸ್ ಚಿಹ್ನೆ ಬಂದಿತು ವಿದ್ಯಾರ್ಥಿ ಸಮಯ ನೋಡಿ 0254 ಏಕೆಂದರೆ ಒಳಗಿನ ಸಾಮಾನ್ಯವನ್ನು ಹೊರಗಿನ ಸಾಮಾನ್ಯವಲ್ಲ ಎಂದು ನಾವು ಅನ್ನು ಆಯ್ಕೆ ಮಾಡುತ್ತೇವೆ ಆದ್ದರಿಂದ ಇದು ಕನ್ವೆನ್ಷನ್ ಗೆ ಕಾರಣ ಇದು ಎಡಗಡೆ ಪದವಾಗಿದೆ ಬಲಗಡೆ ಪದ ಏನಾಯಿತು ನಾವು ಕಳೆದ ಬಾರಿ ಒಂದು ಸಣ್ಣ ಬದಲಾವಣೆ ಮಾಡಿ ಈ ಅವಿಭಾಜ್ಯ ಅನ್ನು ಆಗಿ ವಿಶದೀಕರಿಸಿದ್ದೆವು ಮೈನಸ್ ಚಿಹ್ನೆಯನ್ನು ನಾನು ಸ್ವಲ್ಪಮಟ್ಟಿಗೆ ಬದಲಾಯಿಸಲಿದ್ದೇನೆ ನಾವು ಇದನ್ನು ಕರೆಯಲು ಹೋಗುತ್ತೇವೆ ಆದ್ದರಿಂದ ಇದು ಆಗಲಿದೆ ಏಕೆಂದರೆ r ಕೋಆರ್ಡಿನೇಟ್ ಅನ್ನು ಸಂಯೋಜಿಸಲಾಗಿದೆ ಮತ್ತು ನಂತರ ನಾನು ಈ ಅವಿಭಾಜ್ಯದೊಂದಿಗೆ ಇಲ್ಲಿಯೇ ಉಳಿದಿದ್ದೇನೆ ಆದ್ದರಿಂದ ಮತ್ತು ಇಲ್ಲಿ ಈ ಪದವು ಎರಡು ಪ್ರಕರಣಗಳಾಗಿವೆ ಕ್ಷಮಿಸಿ ಇದು r ಆಗಿರಬೇಕು ವಿದ್ಯಾರ್ಥಿ r ಇದು ಇರಬೇಕು ಒಂದು ವೇಳೆ ಯು ಮತ್ತು ಇದರಿಂದ ನಾವು ತಿಳಿಯಬಹುದಾದ ಭೌತಿಕ ವ್ಯಾಖ್ಯಾನಗಳು ಯಾವುವು ನಾವು ಈಗ ಪತ್ತೆ ಮಾಡೋಣ ನಾನು ಇದನ್ನು ಮರುಹೊಂದಿಸಿದರೆ ನಾನು ಇದನ್ನು ಮರುಹೊಂದಿಸಬೇಕಾಗಿಲ್ಲ ನಾನು ಇಲ್ಲಿ ಏನು ನೋಡುತ್ತಿದ್ದೇನೆ ನನ್ನಲ್ಲಿರುವ ಈ ನಿಯಮಗಳನ್ನು ನೋಡಿದರೆ ನಾನು ಮತ್ತೆ ಬರೆಯುತ್ತಿದ್ದರೆ ಈಗ ನಾನು ಎಡಗಡೆ ಯಲ್ಲಿ ಬರೆಯಲು ಅವಕಾಶ ಮಾಡಿಕೊಟ್ಟಿದ್ದೇನೆ ಎನ್ನೋಣ ಈ ಎರಡು ಪ್ರಕರಣಗಳು ಮತ್ತು ಯಾವುದಕ್ಕೆ ಸಮಾನವಾಗಿರುತ್ತದೆ ಉಳಿದಂತೆ ನಾನು ಇನ್ನೊಂದು ಬದಿಗೆ ಸರಿಸುತ್ತೇನೆ phi ಘಟನೆ ಅನ್ನು ನಾನು ಇನ್ನೊಂದು ಬದಿಯಲ್ಲಿ ತೆಗೆದುಕೊಳ್ಳುತ್ತೇನೆ ಮತ್ತು ಈ ಇತರ ಪದವು ಹಾಗೆಯೇ ಉಳಿಯುವುದು ಮತ್ತು ನನ್ನ ಬರಿ ಈಗ ಇದೆ ಅಲ್ಲಿಯೇ ನಾನು ಸಂಯೋಜಿಸುತ್ತಿದ್ದೆ ಈಗ ಈ ಸಮೀಕರಣಗಳಿಗೆ ಭೌತಿಕ ವ್ಯಾಖ್ಯಾನವನ್ನು ನೀಡಲು ಪ್ರಯತ್ನಿಸೋಣ ಮೊದಲ ಪ್ರಕರಣವನ್ನು ಯಾವಾಗ ಯಾವಾಗ ತೆಗೆದುಕೊಳ್ಳೋಣ ಆಗಿದ್ದಾಗ ಕೆಲವು ವೀಕ್ಷಕರು ಇಲ್ಲಿ ನಿಂತಿದ್ದಾರೆ ಎಂದು ಹೇಳೋಣ ಈ ವೀಕ್ಷಕನಲ್ಲಿ ಮತ್ತು ಮೂಲವು ಇಲ್ಲಿಯೇ ಮುಗಿದಿದೆ ಈ ವ್ಯಕ್ತಿಯಿಂದ ಒಂದು ಕ್ಷೇತ್ರವು ಹೊರಸೂಸಲ್ಪಡುತ್ತದೆ ಈ ಕ್ಷೇತ್ರವು ವಸ್ತುವಿನಿಂದ ಎಲ್ಲ ರೀತಿಯಲ್ಲೂ ಚದುರಿಹೋಗುತ್ತದೆ ಇಲ್ಲಿ ನೋಡುವ ಯಾವುದೇ ವಸ್ತು ಇರಲಿಲ್ಲ ಎಂದು ಭಾವಿಸೋಣ ಕರೆಂಟ್ ಮೂಲ ಮತ್ತು ವೀಕ್ಷಕ ಮಾತ್ರ ಇದೆ ಮತ್ತು ಯಾವುದೇ ವಸ್ತುವಿಲ್ಲ ವಿದ್ಯಾರ್ಥಿ ಮೂಲ ಕ್ಷೇತ್ರಗಳು ಮೂಲ ಕ್ಷೇತ್ರದಲ್ಲಿ ಮಾತ್ರ ಇರುವುದು ಮತ್ತು ಯಾವುದೇ ವಸ್ತು ಇಲ್ಲ ಈ ಘಟನೆ ಕ್ಷೇತ್ರದಲ್ಲಿ ಯಾವುದೇ ವಸ್ತುವಿಲ್ಲ ಈಗ ನಾನು ಹೊಸದನ್ನು ಪರಿಚಯಿಸುತ್ತೇವೆ ಈಗ ನಾನು ಈ ವಸ್ತುವನ್ನು ಇಲ್ಲಿ ಪರಿಚಯಿಸುತ್ತೇವೆ ಏನಾಗುತ್ತದೆ ನಾನು ಈ ಎರಡನೆಯ ಪದವನ್ನು ಇಲ್ಲಿ ಅರ್ಥೈಸುತ್ತೇನೆ ಆದ್ದರಿಂದ ಎರಡನೇ ಪದದ ವ್ಯಾಖ್ಯಾನ ಏನಾಗುತ್ತದೆ ವಿದ್ಯಾರ್ಥಿ ಚದುರಿದ ಕ್ಷೇತ್ರ ಚದುರಿದ ಕ್ಷೇತ್ರ ಈ ಪ್ರಮಾಣವನ್ನು ಮೊದಲೇ ವ್ಯಾಖ್ಯಾನಿಸಿದ್ದೇವೆ ಅಂದರೆ ವಸ್ತುವಿನ ಉಪಸ್ಥಿತಿ ಮತ್ತು ಅನುಪಸ್ಥಿತಿಯಲ್ಲಿರುವ ಕ್ಷೇತ್ರಗಳ ನಡುವಿನ ವ್ಯತ್ಯಾಸವನ್ನು ಚದುರಿದ ಕ್ಷೇತ್ರ ಎಂದು ಕರೆಯಲಾಗುತ್ತದೆ ಇಲ್ಲಿರುವ ಈ ಎರಡನೆಯ ಪದವನ್ನು ಆಬ್ಜೆಕ್ಟ್ ಬಲದಿಂದಾಗಿ ಚದುರಿದ ಕ್ಷೇತ್ರ ಎಂದು ಕರೆಯಲಾಗುತ್ತದೆ ಅದು ಮತ್ತು ಎಡಗಡೆಯಲ್ಲಿ ಈ ವಿಷಯವನ್ನು ಒಟ್ಟು ಕ್ಷೇತ್ರ ಎಂದು ಕರೆಯಲಾಗುತ್ತದೆ ಒಟ್ಟು ಕ್ಷೇತ್ರವು ಘಟನೆಯ ಮೊತ್ತ ಮತ್ತು ಚದುರಿದ ಕ್ಷೇತ್ರವನ್ನು ಒಂದು ರೀತಿಯಲ್ಲಿ ಅವು ಯಾವಾಗಲೂ ಅರ್ಥಪೂರ್ಣವಾಗಿಸುತ್ತವೆ ಆದರೆ ಈಗ ನಾವು ಅದನ್ನು ಗಣಿತಶಾಸ್ತ್ರದಲ್ಲಿ ನೋಡುತ್ತಿದ್ದೇವೆ ನಾನು ಹೇಳಿದಂತೆ ಇದನ್ನು ಹೈಗನ್ಸ್ ತತ್ವದ ಗಣಿತ ರೂಪ ಎಂದೂ ಕರೆಯಲಾಗುತ್ತದೆ ಈಗ ಅದು ಹೇಗೆ ಎಂದು ನೋಡೋಣ ಹಾಗಾದರೆ ಈ ಮಾತು ಏನು ಮೂಲತಃ ಅಲ್ಲಿದ್ದ ಯಾವುದೋ ಕಾರಣದಿಂದಾಗಿ ಒಟ್ಟು ಕ್ಷೇತ್ರವು ಈಗ ಬರುತ್ತಿದೆ ಮತ್ತು ಈ ಎಲ್ಲ ಎರಡನೆಯ ಪದಗಳು ಇಲ್ಲಿ ಏನಾಗಿದೆ ಅದು 0 ಅಲ್ಲ ಅಲ್ಲವೇ ಇದು ಸಂಪೂರ್ಣವಾಗಿ ಮೇಲ್ಮೈ ಅವಿಭಾಜ್ಯ ಅಥವಾ 2 ಡಿ ಸಂದರ್ಭದಲ್ಲಿ ಲೈನ್ ಅವಿಭಾಜ್ಯ ಇವುಗಳು ವಸ್ತುವಿನ ಬಲಭಾಗದಲ್ಲಿರುವ ದ್ವಿತೀಯ ಮೂಲಗಳಂತೆ ನಾವು ಈ ಯಂಗ್ಸ್ ಡಬಲ್ ಸ್ಲಿಟ್ young's double slit ಬಗ್ಗೆ ನಮ್ಮ ಚರ್ಚೆಯನ್ನು ಪ್ರಾರಂಭಿಸಿದಾಗ ನಾವು ಸೀಳಿನ ಮೂಲೆಗಳಲ್ಲಿ ದ್ವಿತೀಯ ಮೂಲಗಳಿವೆ ಮತ್ತು ಅವು ಹೊರಸೂಸುತ್ತಿವೆ ಎಂದು ನಾವು ಹೇಳಿದ್ದೇವೆ ಇವುಗಳು ಆ ದ್ವಿತೀಯ ಮೂಲಗಳಂತೆಯೇ ಇವೆ ಏಕೆಂದರೆ ಈ ಸ್ಥಳ ಯಾವುದು ಸ್ಥಳವು ವಸ್ತುವಿನ ಗಡಿಯಲ್ಲಿ ಮಾತ್ರ ಇರುತ್ತದೆ ಮತ್ತು ಚದುರಿದ ಕ್ಷೇತ್ರವನ್ನು ರಚಿಸುವ ಜವಾಬ್ದಾರಿ ಅವರ ಮೇಲಿದೆ ಅವುಗಳು ಈ ವಸ್ತುವಿನೊಳಗೆ ಏನಾದರೂ ಆಗಿರಬಹುದು ಈ ವಸ್ತುವಿನ ಯಾವುದೇ ನ ಫಂಕ್ಷನ್ ವಾಗಿರಬಹುದು ನಾವು ಏನು ಮಾಡಿದ್ದೇವೆಂದರೆ ನಾವು ಹೇಗಾದರೂ ಈ ಸಮಾನ ಮೇಲ್ಮೈ ಪ್ರವಾಹಗಳಾಗಿ ಪರಿವರ್ತಿಸಿದ್ದೇವೆ ವಾಸ್ತವವಾಗಿ ಇವು ಮೇಲ್ಮೈ ಪ್ರವಾಹಗಳಾಗಿವೆ ಇವುಗಳನ್ನು ಪ್ರಭಾವಿತ ಮೇಲ್ಮೈ ಪ್ರವಾಹಗಳು ಎಂದು ಕರೆಯಲಾಗುತ್ತದೆ ಇದು ಹ್ಯೂಗೆನ್ ತತ್ವದ Huygen's principle ಗಣಿತದ ರೂಪವಾಗಿದೆ ಎರಡನೇ ಪದದ ಭೌತಿಕ ವ್ಯಾಖ್ಯಾನ ಏನು ಇದು ಯಾವಾಗ ಆಗಿದ್ದಾಗ ನಾನು ವಸ್ತುವಿನ ಒಳಗೆ ಹೋದರೆ ವ್ಯಾಖ್ಯಾನ ಏನು ಘಟನೆಯ ಕ್ಷೇತ್ರವು ನಿಖರವಾಗಿರುತ್ತದೆ ಎಂಬುದು ಇದರ ವ್ಯಾಖ್ಯಾನ ವಿದ್ಯಾರ್ಥಿ ಸಮಾನ ರದ್ದಾಗಿದೆ ಅಥವಾ ವಸ್ತುವಿನೊಳಗಿನ ಚದುರಿದ ಕ್ಷೇತ್ರಕ್ಕೆ ಸಮನಾಗಿರುತ್ತದೆ ಇದರರ್ಥ ಒಳಗಿನ ಕ್ಷೇತ್ರವು 0 ಎಂದು ಅರ್ಥವಲ್ಲ ಈ ಪ್ರಭಾವಿತ ಪ್ರವಾಹಗಳ ಸಮತೋಲನವು ಅವುಗಳನ್ನು ಕರೆದಂತೆ ಅದು ವಸ್ತುವಿನ ಹೊರಗೆ ಅದು ಸರಿಯಾದ ಕ್ಷೇತ್ರವನ್ನು ಉತ್ಪಾದಿಸುತ್ತದೆ ಎಂದು ಹೇಳುತ್ತದೆ ಮತ್ತು ವಸ್ತುವಿನ ಒಳಗೆ ಅದು ಘಟನೆ ಕ್ಷೇತ್ರವನ್ನು ರದ್ದುಗೊಳಿಸುತ್ತದೆ ಈ ಎರಡನೇ ಪದ ನಾನು ಹೇಳಿದಂತೆ ಅಳಿವಿನ ಪ್ರಮೇಯ ವಾಗಿದೆ ಆದರೆ ಬಗ್ಗೆ ಚಿಂತಿಸಬೇಡಿ ಅದರ ಸ್ವಂತ ಸಮೀಕರಣದ ಹೊಂದಲಿದೆ ಎಲ್ಲೆಡೆಯೂ ನೀವು ಇಲ್ಲಿ 1 ರ ಸಬ್ಸ್ಕ್ರಿಪ್ಟ್ ಅನ್ನು ನೋಡುತ್ತೀರಿ ಇದು ಹೀಗಿತ್ತು ಆದ್ದರಿಂದ ನಾವು ಹೋದಾಗ ಈಗ ಒಳಗಿನ ಕ್ಷೇತ್ರಗಳಿಗೆ ವೇರಿಯಬಲ್ ಏನೆಂದು ನೆನಪಿಟ್ಟುಕೊಳ್ಳಲು ವಿದ್ಯಾರ್ಥಿ ನಾವು ಹೇಳಿದ್ದೇವೆ ಒಳಗಿನ ಕ್ಷೇತ್ರ ಈ ಸಮೀಕರಣಗಳೊಳಗಿನ ಬಗ್ಗೆ ಮಾತನಾಡುವುದಿಲ್ಲ ಮತ್ತು ಅದು ಬಗ್ಗೆ ಮಾತ್ರ ಮಾತನಾಡುತ್ತದೆ ಆದ್ದರಿಂದ ಪರಿಮಾಣ 1 ರ ಮೇಲೆ ಏಕೀಕರಣ ಒಳಗಿನ ಕ್ಷೇತ್ರಗಳು ಏನು ಎಂದು ನಮಗೆ ತಿಳಿಸುತ್ತಿದೆ ಹಾಗಾಗಿ ಯಾವುದೇ ಸಮಸ್ಯೆಗಳಿಲ್ಲ ಈಗ ನಾವು ಎಲ್ಲಾ ವ್ಯುತ್ಪನ್ನಗಳನ್ನು ಮಾಡಿದ್ದೇವೆ ಇದನ್ನು ನಾವು ಅಂತಿಮ ರೂಪವನ್ನು ಇಟ್ಟುಕೊಂಡು ಬರೆಯಬಹುದು ವಿದ್ಯಾರ್ಥಿ phi 1 ಎನ್ನುವುದು ಪರಿಮಾಣದ ಮೂಲಕ ಮಾಡುವ ಕ್ಷೇತ್ರವಾಗಿದೆ ಹೌದು ನಿವ್ವಳ ಕ್ಷೇತ್ರವೇ ನೆಟ್ ಫೀಲ್ಡ್ ನಾವು ಆರಂಭದ ಸಂಪುಟ 1ರಲ್ಲಿ ಊ ಹಿಸುತ್ತೇವೆ ಸಂಪುಟ 2 ಆದ್ದರಿಂದ ಈಗ ಈ ಎಲ್ಲಾ ಸಂಪುಟ 1 ಮತ್ತು ಸಂಪುಟ 2 ಅನ್ನು ಒಟ್ಟಿಗೆ ಇರಿಸಿ ಮತ್ತು ಏನಾಗುತ್ತದೆ ಎಂದು ನೋಡೋಣ ಆದ್ದರಿಂದ ನಾವು ಔಪಚಾರಿಕವಾಗಿ ಹೈಗೇನ್ಸ್ ತತ್ವ ಮತ್ತು ಅಳಿವಿನ ಪ್ರಮೇಯವನ್ನು ನೋಡೋಣ ಇದು ಗಾಗಿ ಇದು ಇಲ್ಲಿ ನಾನು ಮೊದಲು ಬರೆದ ಅದೇ ಸಮೀಕರಣ ಮತ್ತು ಇಲ್ಲಿ ಎರಡನೆಯ ಪದವು ಚದುರಿದ ಕ್ಷೇತ್ರವಾಗಿದೆ ಸಂಪುಟ 2 ಬಲಕ್ಕೆ ನಾನು ಅದೇ ಪ್ರಕ್ರಿಯೆಯನ್ನು ಪುನರಾವರ್ತಿಸಬಹುದು ನೀವು ಮರೆತಿದ್ದರೆ ಇದು ನನ್ನ ಮತ್ತು ಇದು ನನ್ನ ಸಂಪುಟ 2 ರಲ್ಲಿ ಯಾವುದೇ ಕರೆಂಟ್ ಮೂಲವಿದೆಯೇ ಇಲ್ಲ ಈ ಸಮೀಕರಣವು ಹೇಗೆ ಗೆ ಭಿನ್ನವಾಗಿರುತ್ತದೆ ಪ್ರವಾಹದ ಅವಿಭಾಜ್ಯವಾಗಿ ಬಂದ ಯಾವುದೇ ಘಟನೆ ಕ್ಷೇತ್ರ ಪದವಿಲ್ಲ ಎಂದು ಒಪ್ಪಿಕೊಳ್ಳಬಹುದು ವಿದ್ಯಾರ್ಥಿ ಕರೆಂಟ್ ಆದರೆ ಸಂಪುಟ 2 ರಲ್ಲಿ ಯಾವುದೇ ಪ್ರವಾಹವಿಲ್ಲ ನಾನು ಈ ವ್ಯುತ್ಪನ್ನವನ್ನು ಪುನರಾವರ್ತಿಸಿದಾಗ ಇದು ನಾನು ಪಡೆಯುವ ಕ್ಷೇತ್ರವಾಗಿದೆ ಇಲ್ಲಿ ಚದುರಿದ ಈ ಕ್ಷೇತ್ರ ಪದವನ್ನು ಗಮನಿಸಬೇಕಾದ ಮತ್ತೊಂದು ಪ್ರಮುಖ ವಿಷಯವೆಂದರೆ ಮೈನಸ್ ಚಿಹ್ನೆ ಏಕೆಂದರೆ ಸಾಮಾನ್ಯವು ಒಳಮುಖವಾಗಿತ್ತು ಇಲ್ಲಿ ಎರಡನೇ ಪದದಲ್ಲಿ ಇಲ್ಲಿ ಚಿಹ್ನೆ ಏನು ಮತ್ತು ಏಕೆ ನಾನು ಮತ್ತು ಪರಿಮಾಣಕ್ಕಾಗಿ ಅನ್ನು ಅದೇ ರೀತಿ ಬಳಸುತ್ತಿದ್ದೇನೆ ಇದು ಬಾಹ್ಯ ಸಾಮಾನ್ಯವಾಗಿದೆ ಆದ್ದರಿಂದ ಎಲ್ಲವೂ ಸ್ಥಿರವಾಗಿರುತ್ತದೆ ಈಗ ಪ್ರದೇಶ 2 ರ ಸಂದರ್ಭದಲ್ಲಿ ಡೆಲ್ಟಾ ಫಂಕ್ಷನ್ ಅನ್ನು ಮೌಲ್ಯಮಾಪನ ಮಾಡುವುದು r ಅವಿಭಾಜ್ಯ ಸೇರಿದಾಗ ಮತ್ತೆ ಇಲ್ಲಿ ಸಂದರ್ಭಗಳು ಹಿಮ್ಮುಖವಾಗುತ್ತವೆ ಕ್ಷೇತ್ರಕ್ಕೆ ಮತ್ತು ಯಾವಾಗ ಹೊರಗೆ ಎಂದು ಕೂರುತ್ತದೆ ನಂತರ ಡೆಲ್ಟಾ ಕಾರ್ಯ ಏಕೀಕರಣದ ಪ್ರದೇಶದಲ್ಲಿ ಇಲ್ಲ ಆದ್ದರಿಂದ ಉತ್ತರ 0 ಏನು ಬೌತಿಕ ವ್ಯಾಖ್ಯಾನ ಈಗ ಈ ಸಂದರ್ಭದಲ್ಲಿ ನಾವು ಈಗಾಗಲೇ ವ್ಯಾಖ್ಯಾನಿಸಿದ್ದೇವೆ ನಾನು ಒಳಗೆ ಇದ್ದರೆ ಕ್ಷೇತ್ರವು ಈ ಮೇಲ್ಮೈ ಪ್ರವಾಹಗಳಿಂದ ಉತ್ಪತ್ತಿಯಾಗುವ ಕ್ಷೇತ್ರವಾಗಿದೆ ಇದಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಸಂಪುಟಗಳನ್ನು ತೆಗೆದುಹಾಕಲು ಮತ್ತು ಮೇಲ್ಮೈಯಲ್ಲಿನ ಪ್ರವಾಹಗಳ ವಿಷಯದಲ್ಲಿ ಮಾತ್ರ ಮಾತನಾಡಲು ನೀವು ನಿರ್ವಹಿಸುತ್ತಿದ್ದರೆ ಹೇಗಾದರೂ ನಾವು ನಿರ್ವಹಿಸುತ್ತಿದ್ದೇವೆ ಅದಕ್ಕಾಗಿಯೇ ಇವುಗಳನ್ನು ಇಡೀ ಮಾಡ್ಯೂಲ್ ಅನ್ನು ಮೇಲ್ಮೈ ಸಮಗ್ರ ಸಮೀಕರಣಗಳು ಎಂದು ಕರೆಯಲಾಗುತ್ತದೆ ವಿದ್ಯಾರ್ಥಿ ಸರ್ ಇಲ್ಲಿ ಯಾವುದು ಮೇಲ್ಮೈ ಗಡಿ ಇದು ಗಡಿ ಹೌದು ಮೇಲ್ಮೈ ಅಂದರೆ 3D ಮೇಲ್ಮೈ ಅದೇ 2D ಯಲ್ಲಿ ನೋಡುವುದಾದರೆ ಅಲ್ಲಿ ಮೇಲ್ಮೈ ಒಂದು ರೇಖೆಯಂತೆ ಕಾಣುತ್ತದೆ ಅದರ ಮೇಲ್ಮೈ ಅಥವಾ ಗಡಿಯನ್ನು ಖಚಿತಪಡಿಸಿಕೊಳ್ಳಲು ಈ ಅವಿಭಾಜ್ಯವು ಬಾಹ್ಯರೇಖೆಯ ಏಕೀಕರಣ ಆಗಿದೆ ಗಡಿ ಅವಿಭಾಜ್ಯ ವಾಸ್ತವವಾಗಿ ಅವುಗಳನ್ನು ಮೇಲ್ಮೈ ಅವಿಭಾಜ್ಯದ ಬದಲು ಇವುಗಳನ್ನು ಗಡಿ ಅವಿಭಾಜ್ಯಗಳು ಎಂದು ಕರೆಯುವುದನ್ನು ಒಂದೇ ಕಾರಣಕ್ಕಾಗಿ ಇದು ಪ್ರಭಾವಿತ ಮೇಲ್ಮೈ ಪ್ರವಾಹಗಳ ಬಗ್ಗೆ ಇದ್ದ ಇದುವರೆಗಿನ ಕಥೆ ಎದ್ದು ಕೆಲವು ವಿಚಿತ್ರವಾದ ರೀತಿಯಲ್ಲಿ ವರ್ತಿಸುತ್ತದೆ ಅಲ್ಲಿ ಅದು ವಿಚಿತ್ರವಾಗಿ ಹೊರಗಿನ ಜಾಗವನ್ನು ರದ್ದುಗೊಳಿಸುತ್ತದೆ ಅಂದರೆ ಇಲ್ಲಿ ಕ್ಷೇತ್ರ ಮತ್ತು ಇಲ್ಲಿ ಕ್ಷೇತ್ರವಿದೆ ಈಗ ಇಲ್ಲಿಯವರೆಗೆ ನಾವು ಇನ್ನೂ ಗಡಿ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಿಲ್ಲ ಆದರೆ ಒಂದು ಒಳ್ಳೆಯ ವಿಷಯ ಎಂದರೆ ನಾವು ಭೌತಶಾಸ್ತ್ರವನ್ನು ಪ್ರದೇಶ 1 ಪ್ರದೇಶ 2 ಮತ್ತು ಗಡಿಯಲ್ಲಿ ಬೇರ್ಪಡಿಸಿದ್ದೇವೆ ಆ ಗಡಿ ಪದವು ನಾವು ಗಡಿ ಷರತ್ತುಗಳನ್ನು ಹೇರಲು ಸಹಾಯ ಮಾಡುತ್ತದೆ ಇದೀಗ ನಾವು ಹೇಗೆ ಅದನ್ನು ಮಾಡುತ್ತೇವೆ ಎಂಬುದು ಸ್ಪಷ್ಟವಾಗಿಲ್ಲ ಆದರೆ ನಾವು ಅದರ ಕಡೆಗೆ ಹೋಗೋಣ ನಾವು ಅವಿಭಾಜ್ಯ ಸಮೀಕರಣಗಳನ್ನು ಔಪಚಾರಿಕವಾಗಿ ನೋಡೋಣ ಈ ಸಮೀಕರಣಗಳನ್ನು ಪರಿಹರಿಸಲು ನಾನು ಈಗ ಏನು ಮಾಡುತ್ತೇನೆ ಎಂದರೆ ಈ ಅಳಿವಿನ ಪ್ರಮೇಯಗಳಾಗಿದ್ದ ಈ ಕೆಳಗಿನ ಸಮೀಕರಣಗಳನ್ನು ನಾನು ತೆಗೆದುಕೊಳ್ಳಲಿದ್ದೇನೆ ಇವೆರಡೂ ಅಳಿವಿನ ಪ್ರಮೇಯಗಳು ಮತ್ತು ಮೇಲಿನ ಎರಡೂ ಹೈಗೇನ್ಸ್ ಪ್ರಮೇಯಗಳು ನಾನು ಈ ಪ್ರತಿಯೊಂದು ಸೆಟ್ಗಳಿಂದ ಕೆಳಗಿನ ಸಮೀಕರಣವನ್ನು ತೆಗೆದುಕೊಂಡು ಅವುಗಳನ್ನು ಮತ್ತೆ ಬರೆಯಲಿದ್ದೇನೆ